ಮರಳಿ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 51 ಮತ್ತು ನಾವು ಈಗ ಅವಕಲನ ಸಮೀಕರಣಗಳ ಕುರಿತು ಹೊಸ ವಿಷಯದೊಂದಿಗೆ ಮುಂದುವರಿಯುತ್ತೇವೆ ಇಂದಿನ ಉಪನ್ಯಾಸದಲ್ಲಿ ನಾವು ಅವಕಲನ ಸಮೀಕರಣಗಳ ಪರಿಚಯ ಮತ್ತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಆದ್ದರಿಂದ ಅವಕಲನ ಸಮೀಕರಣಗಳು ಎಂದರೇನು ಪ್ರಶ್ನೆಯಲ್ಲಿ ಒಂದು ಅಥವಾ ಹೆಚ್ಚಿನ ಅಧೀನಚರದ ಅವಕಲನ ಸಹಾಂಕವು ಸ್ವತಂತ್ರ ಚರಕ್ಕೆ ಅನುಗುಣವಾಗಿ ಕಂಡುಬಂದರೆ ಅದನ್ನು ಅವಕಲನ ಸಮೀಕರಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ಇವು ಅವಕಲನ ಸಮೀಕರಣಗಳ ಉದಾಹರಣೆಗಳಾಗಿವೆ ಈ ಸಮೀಕರಣಗಳಲ್ಲಿ ನಾವು ಈ ನಿಷ್ಪನ್ನಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಈ ಸಮೀಕರಣವನ್ನು ಅವಕಲನ ಸಮೀಕರಣ ಎಂದು ಕರೆಯುತ್ತೇವೆ ಇದು ಸಾಮಾನ್ಯ ಅವಕಲನ ಸಮೀಕರಣವಾಗಿದೆ ಏಕೆಂದರೆ ಇಲ್ಲಿ ನಿಷ್ಪನ್ನಗಳು ಸಾಮಾನ್ಯವಾದದ್ದು ಅಂದರೆ ಇಲ್ಲಿ x ನಂತೆ ಕೇವಲ ಒಂದು ಸ್ವತಂತ್ರ ಚರ ಇದೆ ಈ ಸಂದರ್ಭದಲ್ಲಿ y ಎಂಬುದು x ಮೇಲಿನ ಅವಲಂಬಿತ ಚರ ಆಗಿದೆ ಆದ್ದರಿಂದ ನಾವು ಸಾಮಾನ್ಯ ನಿಷ್ಪನ್ನಗಳನ್ನು ಹೊಂದಿದ್ದೇವೆ ಇಲ್ಲಿ ಎರಡನೇ ಸಮೀಕರಣ ಇದು ಕೂಡ ಸಾಮಾನ್ಯ ಅವಕಲನ ಸಮೀಕರಣವನ್ನು ಒಳಗೊ೦ಡಿದೆ ಇಲ್ಲಿ dx dy ಎ೦ಬ ಅವಕಲನ ಪದಗಳಿವೆ ಇವು ಸಾಮಾನ್ಯ ನಿಷ್ಪನ್ನಗಳನ್ನು ಮಾತ್ರ ಹೊಂದಿದೆ ಆದ್ದರಿಂದ ಕೇವಲ ಒಂದು ಅಧೀನಚರ ಅದು y ಮತ್ತು ಒಂದು ಸ್ವತಂತ್ರ ಚರ x ಆಗಿದೆ ಉದಾಹರಣೆಗೆ ಇಲ್ಲಿ ನಾವು x ಮತ್ತು t ಎಂಬ ಎರಡು ಸ್ವತಂತ್ರ ಚರಗಳನ್ನು ಹೊಂದಿದ್ದೇವೆ ಮತ್ತು ಇದು ಇಲ್ಲಿ x ಮತ್ತು t ಎಂಬ ಎರಡು ಚರಗಳನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಸಮೀಕರಣದಲ್ಲಿ ಆ೦ಶಿಕ ನಿಷ್ಪನ್ನಗಳ ಭಾವನೆಯನ್ನು ಹೊಂದಿದ್ದೇವೆ ಆದ್ದರಿಂದ ಇದನ್ನು ಆ೦ಶಿಕ ಅವಕಲನ ಸಮೀಕರಣ ಅಥವಾ ಪಿಡಿಇ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇಲ್ಲಿ ಆ೦ಶಿಕ ನಿಷ್ಪನ್ನಗಳು ಸಾಮಾನ್ಯವಲ್ಲ ಆದರೆ ಸಮೀಕರಣವು ಆ೦ಶಿಕ ನಿಷ್ಪನ್ನಗಳನ್ನು ಹೊಂದಿವೆ ಆದ್ದರಿಂದ ಇಲ್ಲಿ ಇತರ ವರ್ಗೀಕರಣಗಳಿವೆ ಅದನ್ನು ನಾವು ದರ್ಜೆ ಎಂದು ಕರೆಯುತ್ತೇವೆ ಅವಕಲನ ಸಮೀಕರಣದ ದರ್ಜೆ ಎಂದರೇನು ಅದು ಅತ್ಯುನ್ನತ ದರ್ಜೆಯ ನಿಷ್ಪನ್ನಗಳ ಕ್ರಮ ಆದ್ದರಿಂದ ಉದಾಹರಣೆಗೆ ಈ ಮೊದಲ ಸಮೀಕರಣದಲ್ಲಿ ಅತ್ಯುನ್ನತ ದರ್ಜೆಯ ನಿಷ್ಪನ್ನ 4 ಆದ್ದರಿಂದ ಈ ಸಮೀಕರಣದ ದರ್ಜೆಯು 4 ಆಗಿರುತ್ತದೆ ಅದೇ ರೀತಿ ಈ ಎರಡು ಸಮೀಕರಣಗಳ ದರ್ಜೆಯ ಬಗ್ಗೆ ಮಾತನಾಡಲಾಗುವುದು

ಮುಂದಿನ ವರ್ಗೀಕರಣಗಳು ರೇಖೀಯ ಮತ್ತು ರೇಖಾತ್ಮಕವಲ್ಲದ ಅವಕಲನ ಸಮೀಕರಣಗಳ ಬಗ್ಗೆ ಮಾತನಾಡುತ್ತವೆ ಪ್ರತಿ ಅವಲಂಬಿತ ಚರವು ಮತ್ತು ಪ್ರತಿ ನಿಷ್ಪನ್ನವು ಮೊದಲ ಪ್ರಮಾಣದಲ್ಲಿ ಸಂಭವಿಸಿದರೆ ಮಾತ್ರ ಅಂತಹ ಸಮೀಕರಣವನ್ನು ರೇಖಾತ್ಮಕ ಎಂದು ಕರೆಯಲಾಗುತ್ತದೆ ನಾವು ಗುಣಲಬ್ದ ಅಥವಾ ಘಾತಾ೦ಕವನ್ನು ನೋಡದಿದ್ದರೆ ಅದು ರೇಖಾತ್ಮಕ ಪದ ಯಾಕೆ೦ದರೆ ಅವಲಂಬಿತ ಚರದ ಯಾವುದೇ ಗುಣಲಬ್ದ ಮತ್ತು ಅಥವಾ ನಿಷ್ಪನ್ನಗಳು ಸಂಭವಿಸುವುದಿಲ್ಲ ಆದ್ದರಿಂದ ನಾವು ರೇಖಾತ್ಮಕ ಸಮೀಕರಣವನ್ನು ಹೊಂದಿದ್ದೇವೆ ಮತ್ತು ಅವಕಲನ ಸಮೀಕರಣವು ರೇಖೀಯವಾಗಿಲ್ಲದಿದ್ದರೆ ನಾವು ರೇಖಾತ್ಮಕವಲ್ಲದ ಸಮೀಕರಣ ಎಂದು ಕರೆಯುತ್ತೇವೆ ಆದ್ದರಿಂದ ರೇಖಾತ್ಮಕವಲ್ಲದರಲ್ಲಿ ನಿಷ್ಪನ್ನದ ಗುಣಲಬ್ದ ಅಥವಾ ನಿಷ್ಪನ್ನದೊಂದಿಗೆ ಅವಲಂಬಿತ ಚರವು ಅಸ್ತಿತ್ವದಲ್ಲಿರುತ್ತದೆ ಆದ್ದರಿಂದ ಪ್ರತಿ ರೇಖೀಯ ಸಮೀಕರಣವು ಪ್ರಥಮ ಪ್ರಮಾಣ ಅದು ಸ್ಪಷ್ಟವಾಗಿದೆ ಏಕೆಂದರೆ ರೇಖಾತ್ಮಕ ಸಮೀಕರಣದಲ್ಲಿ ಯಾವುದೇ ಗುಣಲಬ್ದ ಅಥವಾ ಘಾತ ಇರುವುದಿಲ್ಲ ಆದ್ದರಿಂದ ಇದು ಪ್ರಥಮ ಪ್ರಮಾಣದ ಸಮೀಕರಣ ಆಗಿರುತ್ತದೆ ಆದರೆ ಪ್ರತಿ ಪ್ರಥಮ ಪ್ರಮಾಣದ ಸಮೀಕರಣವು ರೇಖೀಯವಾಗಿರದೆ ಇರಬಹುದು ಉದಾಹರಣೆಗೆ ಇಲ್ಲಿ ಇದು ಎರಡನೇ ದರ್ಜೆಯ ಸಮೀಕರಣ ಮತ್ತು ಈ ಸಮೀಕರಣದ ಪ್ರಮಾಣ ಒಂದು ಏಕೆಂದರೆ ಪ್ರಮಾಣವನ್ನು ಅತ್ಯುನ್ನತ ದರ್ಜೆಯ ಪದದ ಪ್ರಮಾಣ ಎಂದು ವ್ಯಾಖ್ಯಾನಿಸಲಾಗಿದೆ ಆದರೆ ಉತ್ಪನ್ನ y ಮತ್ತು ನಿಂದಾಗಿ ಈ ಸಮೀಕರಣವು ರೇಖೀಯವಲ್ಲದದ್ದಾಗಿದೆ ಆದ್ದರಿಂದ ಇದು ರೇಖಾತ್ಮಕವಲ್ಲದ ಸಮೀಕರಣ ಮತ್ತು ಮೊದಲ ಪ್ರಮಾಣದ ಸಮೀಕರಣವಾಗಿದೆ ಆದ್ದರಿಂದ ಪ್ರತಿ ರೇಖೀಯ ಸಮೀಕರಣವು ಮೊದಲ ಪ್ರಮಾಣದ ಸಮೀಕರಣವಾಗಿರುತ್ತದೆ ಆದರೆ ಪ್ರತಿ ಮೊದಲ ಪ್ರಮಾಣದ ಸಮೀಕರಣವು ರೇಖೀಯವಾಗಿರುವುದಿಲ್ಲ ಈಗ ಅವಕಲನ ಸಮೀಕರಣದ ಪರಿಹಾರಕ್ಕೆ ಬರೋಣ ನಿಷ್ಪನ್ನ ಪದಗಳಿಲ್ಲದೆ ಅವಲಂಬಿತ ಮತ್ತು ಸ್ವತಂತ್ರ ಚರಗಳ ನಡುವಿನ ಯಾವುದೇ ಸಂಬಂಧ ಏಕೆಂದರೆ ಪರಿಹಾರದಲ್ಲಿ ನಾವು ನಿಷ್ಪನ್ನಗಳನ್ನು ನೋಡಲು ಬಯಸುವುದಿಲ್ಲ ನಿಷ್ಪನ್ನಗಳು ಅವಕಲನ ಸಮೀಕರಣದಲ್ಲಿರುತ್ತವೆ ಅವಕಲನ ಸಮೀಕರಣವನ್ನು ತೃಪ್ತಿಪಡಿಸುವ ಈ ಅವಲಂಬಿತ ಮತ್ತು ಸ್ವತಂತ್ರ ಚರಗಳ ನಡುವಿನ ಯಾವುದೇ ಸಂಬಂಧವನ್ನು ಪರಿಹಾರ ಅಥವಾ ಅವಲಂಬಿತ ಸಮೀಕರಣದ ಅನುಕಲನ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಉದಾಹರಣೆಗೆ ನಾವು ಈ ಸಂಬಂಧವನ್ನು ತೆಗೆದುಕೊಳ್ಳುತ್ತೇವೆ ಈ ಎರಡು ಅನಿಯಂತ್ರಿತ ಸ್ಥಿರಾಂಕಗಳಾಗಿವೆ ನಾವು ಅದನ್ನು ಪರಿಶೀಲಿಸಬಹುದು ಇದು ಈ ಅವಕಲನ ಸಮೀಕರಣದ ಪರಿಹಾರವಾಗಿದೆ ಇದು ಏಕೆ ಪರಿಹಾರ ಈ ಸಂಬಂಧವು ನಾವು ಸುಲಭವಾಗಿ ಪರಿಶೀಲಿಸಬಹುದಾದ ಈ ಅವಕಲನ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಏಕೆಂದರೆ ನಾವು ಈ y ನ ನಿಷ್ಪನ್ನವನ್ನು ಇಲ್ಲಿ ತೆಗೆದುಕೊಂಡರೆ ನಾವು ಅನ್ನು ಪಡೆಯುತ್ತೇವೆ ಮತ್ತು ನಾವು ಎರಡನೇ ನಿಷ್ಪನ್ನವನ್ನು ಸಮೀಕರಣದಲ್ಲಿ ಹೊಂದಿದ್ದೇವೆ ನಾವು ಇಲ್ಲಿ ಎರಡನೇ ದರ್ಜೆಯ ನಿಷ್ಪನ್ನಕ್ಕೆ ಹೋಗುತ್ತೇವೆ ಆದ್ದರಿಂದ ಅದು ಎರಡನೇ ದರ್ಜೆಯ ನಿಷ್ಪನ್ನವಾಗಿದೆ ಮತ್ತು ನಾವು ಇದನ್ನು ಇಲ್ಲಿ ಸಮೀಕರಣದಲ್ಲಿ ಬದಲಿಸುತ್ತೇವೆ ಆದ್ದರಿಂದ ನಾವು ಎರಡು ಅನ್ನು ಹೊಂದಿದ್ದರೆ ಮತ್ತು ನಂತರ ಈ ಮತ್ತು ಇಲ್ಲಿ ಮೊದಲ ದರ್ಜೆಯ ಪದವಾದ ನಾವು ಇಲ್ಲಿ ಮತ್ತು ಇಲ್ಲಿ ಅನ್ನು ನೋಡುತ್ತೇವೆ ಆದ್ದರಿಂದ ಅದು ರದ್ದುಗೊಳ್ಳುತ್ತದೆ ಮತ್ತು ನಾವು 0 ಅನ್ನು ಪಡೆಯುತ್ತೇವೆ ಅದು ಸಮೀಕರಣದ ಬಲಭಾಗವಾಗಿದೆ ನಾವು ಗಮನಿಸಿರುವುದು ಏನೆಂದರೆ ಸಂಬಂಧವನ್ನು ನೀಡಿದ್ದಲ್ಲಿ ಈ ಅವಕಲನ ಸಮೀಕರಣದ ಪರಿಹಾರವಾಗಿದೆ ಏಕೆಂದರೆ ಈ ಸಂಬಂಧದ ಜೋಡಿ ಈ ಅವಕಲನ ಸಮೀಕರಣವನ್ನು ಪೂರೈಸುತ್ತದೆ ಮತ್ತು ಈಗ ನಾವು ಈ ಅವಕಲನ ಸಮೀಕರಣದ ರಚನೆಯ ದಿಕ್ಕಿಗೆ ಹೋಗುತ್ತಿದ್ದೇವೆ ಆದ್ದರಿಂದ ಅದಕ್ಕೂ ಮೊದಲು ನಾವು ವಕ್ರರೇಖೆಗಳ ಸಮೂಹದ ಬಗ್ಗೆ ಪರಿಚಯಿಸಬೇಕಾಗಿದೆ n ಅನಿಯಂತ್ರಿತ ಸ್ಥಿರಾಂಕದ ವಕ್ರರೇಖೆಗಳ ಸಮೂಹವು ಈ ರೂಪದ ಸಂಬಂಧಗಳ ಗುಂಪಾಗಿದೆ ಆದ್ದರಿಂದ ಇಲ್ಲಿ x y ಗೆ ನಲ್ಲಿ ಸಂಬಂಧವಿದೆ ಈ ಅನಿಯಂತ್ರಿತ ಸ್ಥಿರಾಂಕಗಳನ್ನು ಬದಲಾಯಿಸುವ ಮೂಲಕ ನೀವು ಇಲ್ಲಿ ವಿಭಿನ್ನ ವಕ್ರರೇಖೆಗಳನ್ನು ಪಡೆಯುತ್ತೀರಿ ಇದು ವಕ್ರರೇಖೆಗಳ ಕುಟುಂಬವಾಗಿದೆ ಏಕೆಂದರೆ ಈ c ಯ ವಿಭಿನ್ನ ಮೌಲ್ಯಗಳೊಂದಿಗೆ ನಾವು ವಿಭಿನ್ನ ವಕ್ರರೇಖೆಯನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ಉದಾಹರಣೆಗಳು ಈ ಏಕ ಕೇಂದ್ರಿತ ವೃತ್ತಗಳ ಮೊದಲ ಗುಂಪನ್ನು ನಾವು ತೆಗೆದುಕೊಂಡರೆ ಅಂದರೆ ಮತ್ತು c ಒಂದು ಅನಿಯಂತ್ರಿತ ಸ್ಥಿರಾಂಕವಾಗಿದೆ ಆದ್ದರಿಂದ ಒಂದು ಅನಿಯಂತ್ರಿತ ಸ್ಥಿರಾಂಕದ ಕುಟುಂಬ ಮತ್ತು c ಋಣಾತ್ಮಕವಲ್ಲದ ನೈಜ ಸಂಖ್ಯೆಗಳನ್ನು ತೆಗೆದುಕೊಳ್ಳುತ್ತದೆ ಏಕೆಂದರೆ ಇಲ್ಲಿ ಆದ್ದರಿಂದ ಅದು ಧನಾತ್ಮಕವಾಗಿರಬೇಕು ಆದ್ದರಿಂದ ಇದು ಋಣಾತ್ಮಕವಲ್ಲದು ಆದ್ದರಿಂದ ಈ c ಋಣಾತ್ಮಕವಾಗಿರಬಾರದು ಆದ್ದರಿಂದ ಇದು ಋಣಾತ್ಮಕವಲ್ಲದ ನೈಜ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದೆ ಮತ್ತು c ಯ ವಿಭಿನ್ನ ಮೌಲ್ಯಗಳಿಗೆ ಇವು ಒಂದೇ ಕೇಂದ್ರಬಿಂದುವುಳ್ಳ ವೃತ್ತದ ಸಮೀಕರಣಗಳಾಗಿವೆ ಆದ್ದರಿಂದ ಇಲ್ಲಿ ಇದು ಕೇವಲ ಒಂದು ಅನಿಯಂತ್ರಿತ ಸ್ಥಿರಾಂಕವನ್ನು ಹೊಂದಿರುವ ಸಮೂಹವಾಗಿದೆ ಅದು ಸಿ ಮತ್ತು ನಾವು c ಅನ್ನು ಬದಲಾಯಿಸುತ್ತಿದ್ದರೆ ನಾವು ಇಲ್ಲಿ ಒಂದೇ ಕೇಂದ್ರಬಿಂದು ಮತ್ತು ವಿಭಿನ್ನ ತ್ರಿಜ್ಯವನ್ನು ಹೊ೦ದಿರುವ ವೃತ್ತಗಳನ್ನು ಪಡೆಯುತ್ತೇವೆ ಆದ್ದರಿಂದ ಇದು ಎಲ್ಲಾ ವೃತ್ತಗಳ ಗುಂಪಾಗಿದೆ ಇಲ್ಲಿ ನಾವು ಮತ್ತು ಅನ್ನು ಆಯ್ಕೆ ಮಾಡಬಹುದು ಯಾವುದೇ ನೈಜ ಸಂಖ್ಯೆ ಮತ್ತು ಧನಾತ್ಮಕ ಋಣಾತ್ಮಕವಲ್ಲದ ನೈಜ ಸಂಖ್ಯೆ ಆ ಸಂದರ್ಭದಲ್ಲಿ ಇದು ಈ ಮೂರು ಅನಿಯಂತ್ರಿತ ಸ್ಥಿರಾಂಕಗಳಾದ ಯ ಸಮೂಹವಾಗಿದೆ ಅದೇ ವೇಳೆ ಮೊದಲಿನದು ಒಂದು ಅನಿಯಂತ್ರಿತ ಸ್ಥಿರಾಂಕದ ಕುಟುಂಬವಾಗಿತ್ತು ಏಕೆಂದರೆ ಆ ಸಂದರ್ಭದಲ್ಲಿ ತ್ರಿಜ್ಯ ಮಾತ್ರ ಬದಲಾಗುತ್ತದೆ ಇಲ್ಲಿ ನಾವು ಈ ವೃತ್ತದ ಸಮೂಹದ ವಿಭಿನ್ನ ಕೇಂದ್ರಬಿಂದುಗಳು ಮತ್ತು ವಿಭಿನ್ನ ತ್ರಿಜ್ಯಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇದು 3 ಅನಿಯಂತ್ರಿತ ಸ್ಥಿರಾಂಕದ ವೃತ್ತಗಳ ಕುಟುಂಬವಾಗಿದೆ ಹಿಂದಿನ ಉದಾಹರಣೆಯಲ್ಲಿ ನಾವು ನೋಡಿದ ಅವಕಲನ ಸಮೀಕರಣದ ಪರಿಹಾರ ಅದು ಬೇರೆ ಏನೂ ಅಲ್ಲ ಅದು ವಕ್ರರೇಖೆಗಳ ಕುಟುಂಬ ಅದನ್ನು ಮುಂದಿನ ಪಠ್ಯಗಳಲ್ಲಿ ಗಮನಿಸುವ ನಿರ್ದಿಷ್ಟ n ಅನಿಯಂತ್ರಿತ ಸ್ಥಿರಾಂಕದ ಸಮೂಹದ ವಕ್ರರೇಖೆಗಳ ಅವಕಲನ ಸಮೀಕರಣದ ಈ ರಚನೆಯನ್ನು ಹೇಗೆ ಮಾಡುವುದು ಆದ್ದರಿಂದ ನೀವು ಇಲ್ಲಿ ನೋಡಿದ್ದೀರಿ ನಾವು ಈ n ಅನಿಯಂತ್ರಿತ ಸ್ಥಿರಾಂಕದ ಕುಟುಂಬದ ವಕ್ರರೇಖೆಗಳನ್ನು ಹೊಂದಿದ್ದರೆ ಅಂದರೆ ಅವಕಲನ ಸಮೀಕರಣದ ಪರಿಹಾರ ನಂತರ ಕೊಟ್ಟಿರುವ ಈ ವಕ್ರರೇಖೆಯ ಸಮೂಹದಿಂದ ಅವಕಲನ ಸಮೀಕರಣವನ್ನು ಅಥವಾ ಅನುಗುಣವಾದ ಅವಕಲನ ಸಮೀಕರಣವನ್ನು ಹೇಗೆ ರೂಪಿಸುವುದು ಇದರ ಪರಿಹಾರವೆಂದರೆ ಈ ವಕ್ರರೇಖೆಗಳ ಕುಟುಂಬ ಆದ್ದರಿಂದ n ಅನಿಯಂತ್ರಿತ ಸ್ಥಿರಾಂಕಗಳನ್ನು ಹೊಂದಿರುವ ನಿರ್ದಿಷ್ಟ ಸಮೂಹದ ವಕ್ರರೇಖೆಗಳಿಂದ ನಾವು n ನೇ ಕ್ರಮಾಂಕದ ಅವಕಲನ ಸಮೀಕರಣವನ್ನು ಪಡೆಯಬಹುದು ಅವಕಲನ ಸಮೀಕರಣದ ದರ್ಜೆಯು ನಾವು ಎಷ್ಟು ಅನಿಯಂತ್ರಿತ ಸ್ಥಿರಾಂಕಗಳ ಸಮೂಹವನ್ನು ತೆಗೆದುಕೊಂಡಿದ್ದೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಇದನ್ನು ಹೇಗೆ ಪಡೆಯುವುದು ಕೊಟ್ಟಿರುವ ಸಮೀಕರಣವನ್ನು n ಬಾರಿ ಅವಕಲಿಸಿ ಮತ್ತು ನಾವು n ಹೆಚ್ಚುವರಿ ಸಮೀಕರಣಗಳನ್ನು ಪಡೆಯುತ್ತೇವೆ ಈ ಸಮೂಹವನ್ನು ನಾವು ಅವಕಲಿಸಿಸುತ್ತೇವೆ ಮತ್ತು ಮುಂದುವರಿಸುತ್ತೇವೆ ಆದ್ದರಿಂದ ನಾವು ಈ n ಬಾರಿ ಮತ್ತು ಈ n ಪ್ಲಸ್ 1 ಒಟ್ಟು ಸಮೀಕರಣಗಳನ್ನು ಅವಕಲಿಸಿದಾಗ ನಾವು n ಹೆಚ್ಚಿನ ಸಮೀಕರಣಗಳನ್ನು ಪಡೆಯುತ್ತೇವೆ ಇಲ್ಲಿ ಅನಿಯಂತ್ರಿತ ಸ್ಥಿರಾಂಕಗಳ ಈ ಸ್ಥಿರಾಂಕಗಳನ್ನು ನಾವು ತೆಗೆದುಹಾಕುತ್ತೇವೆ ತದನಂತರ ನಾವು ಸಮೀಕರಣವನ್ನು ಪಡೆಯುತ್ತೇವೆ ಅದು ನಿಷ್ಪನ್ನ ಪದಗಳು ಮತ್ತು ಆ ಅನಿಯಂತ್ರಿತ ಸ್ಥಿರಾಂಕಗಳಿಂದ ಮುಕ್ತವಾದ ಅವಲಂಬಿತ ಚರಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಆದ್ದರಿಂದ ಇಲ್ಲಿ ಇದನ್ನು ಈ n 1 ಸಮೀಕರಣಗಳಿಂದ ತೆಗೆದುಹಾಕುವ ಮೂಲಕ ನಾವು n ನೇ ಕ್ರಮದ ಅವಕಲನ ಸಮೀಕರಣವನ್ನು ಪಡೆಯುತ್ತೇವೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ಉದಾಹರಣೆಗಳ ಸಹಾಯದಿಂದ ನೋಡುತ್ತೇವೆ ನಾವು ಈ ಉದಾಹರಣೆಯನ್ನು ಇಲ್ಲಿ ಪರಿಗಣಿಸುತ್ತೇವೆ ಆದ್ದರಿಂದ ಈ ಸಂಬಂಧದಿಂದ ತೃಪ್ತಿ ಹೊಂದಿದ ಅವಕಲನ ಸಮೀಕರಣವನ್ನು ನಾವು ಪಡೆಯುತ್ತೇವೆ ಆದ್ದರಿಂದ ಇದು ಎರಡು ಅನಿಯಂತ್ರಿತ ಸ್ಥಿರಾಂಕದ ವಕ್ರರೇಖೆಗಳ ಸಮೂಹವಾಗಿದೆ a ಮತ್ತು b ಇದೆ ಅವು ಇಲ್ಲಿ ಅನಿಯಂತ್ರಿತ ಸ್ಥಿರಾಂಕಗಳಾಗಿವೆ ಆದ್ದರಿಂದ ನಾವು ಈ ಎರಡು ಅನಿಯಂತ್ರಿತ ಸ್ಥಿರಾಂಕ ಸಮೂಹದ ವಕ್ರರೇಖೆಗಳನ್ನು ಹೊಂದಿದ್ದೇವೆ ಈ ಎರಡು ಅನಿಯಂತ್ರಿತ ಸ್ಥಿರಾಂಕ ಸಮೂಹದ ವಕ್ರರೇಖೆಗಳಲ್ಲಿ ಈ ಸಂಬಂಧದ ನಿಷ್ಪನ್ನವನ್ನು ತೆಗೆದುಕೊಂಡ ನಂತರ ಈ ಎರಡು ಸ್ಥಿರಾಂಕಗಳನ್ನು ಸಮೀಕರಣಗಳಿಂದ ತೆಗೆದುಹಾಕಲು ನಾವು ಪ್ರಯತ್ನಿಸಿದಾಗ ಅದು ಅನುಗುಣವಾದ ಅವಕಲನ ಸಮೀಕರಣ ಅಥವಾ ಎರಡನೇ ದರ್ಜೆಯ ಅವಕಲನ ಸಮೀಕರಣ ಆಗಿರುತ್ತದೆ ಎಂದು ನಾವು ನಿರೀಕ್ಷಿಸುತ್ತಿದ್ದೇವೆ ಇಲ್ಲಿ ಕೊಟ್ಟಿರುವ ವಕ್ರರೇಖೆಗಳ ಕುಟುಂಬವು ಮತ್ತು ಇದನ್ನು ನಾವು x ಗೆ ಸಂಬಂಧಿಸಿದಂತೆ ಅವಕಲಿಸಿದರೆ ನಾವು xy ನಿಷ್ಪನ್ನ ಮತ್ತು ಇಲ್ಲಿ y ಮತ್ತು x 1 ನ ನಿಷ್ಪನ್ನವನ್ನು ಪಡೆಯುತ್ತೇವೆ ನಾವು x ಗೆ ಸಂಬಂಧಿಸಿದಂತೆ ಕೇವಲ ಒಂದು ಬಾರಿ ಮಾತ್ರ ಅವಕಲಿಸಿದ್ದೇವೆ ಮತ್ತು ಈಗ ನಾವು ಇದನ್ನು ಮತ್ತೊಮ್ಮೆ ಅವಕಲಿಸಬೇಕಾಗಿದೆ ಏಕೆಂದರೆ ಸಮೀಕರಣದಲ್ಲಿ ಎರಡು ಅನಿಯಂತ್ರಿತ ಸ್ಥಿರಾಂಕಗಳನ್ನು ನಾವು ಇಲ್ಲಿ ನೋಡುತ್ತೇವೆ ಆದ್ದರಿಂದ ನಾವು ಮತ್ತೊಮ್ಮೆ ಅವಕಲಿಸಿದರೆ ಇದರಿಂದ ದೊರಕುವುದು

ಆದ್ದರಿಂದ ಈಗ ನಾವು ಇದನ್ನು ಈಗಾಗಲೇ ಎರಡು ಬಾರಿ ಅವಕಲಿಸಿದ್ದೇವೆ ಮತ್ತು ಈಗ ನೀವು ಈ ಸ್ಥಿರಾಂಕಗಳನ್ನು ತೆಗೆದುಹಾಕಲು ಬಯಸುತ್ತೀರಿ ಎಂದು ನಾವು ಇಲ್ಲಿ ನೋಡುತ್ತೇವೆ ಅದು ಈ ಸಂಬಂಧದಲ್ಲಿಯೂ ಇದೆ ಉದಾಹರಣೆಗೆ ಇಲ್ಲಿ ನೀವು ಈ ಅನ್ನು ಬದಲಿಸಿದರೆ ಮತ್ತು ಅದನ್ನು ಈ ಸಮೀಕರಣದಲ್ಲಿ ಇರಿಸಿ ನಂತರ ಈ ಸ್ಥಿರ ಪದಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ನಿಷ್ಪನ್ನ ಪದಗಳು ಅವಲಂಬಿತ ಚರಗಳು ಮತ್ತು ಸ್ವತಂತ್ರ ಚರಗಳನ್ನು ಒಳಗೊಂಡಿರುವ ಸಮೀಕರಣವನ್ನು ನಾವು ಪಡೆಯುತ್ತೇವೆ ಆದ್ದರಿಂದ ಈ ಸಮೀಕರಣ ಸಂಖ್ಯೆ 1 ಅನ್ನು ಬಳಸಿಕೊಂಡು ನಾವು ಈ ಅನ್ನು ಪಡೆಯುತ್ತೇವೆ ಆದ್ದರಿಂದ ಈಗ ನಾವು ಇಲ್ಲಿ ಈ ಅವಕಲನ ಸಮೀಕರಣವನ್ನು ಪಡೆದುಕೊಂಡಿದ್ದೇವೆ ಇದು ಎರಡು ಅನಿಯಂತ್ರಿತ ಸ್ಥಿರಾಂಕಗಳನ್ನು ಹೊಂದಿರುವ ಈ ವಕ್ರರೇಖೆಗಳ ಸಮೂಹಕ್ಕೆ ಅನುರೂಪವಾಗಿದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಅವಕಲನ ಸಮೀಕರಣದ ಪರಿಹಾರವು ಏನೂ ಅಲ್ಲ ಅದು ಈ ಎರಡು ಅನಿಯಂತ್ರಿತ ಸ್ಥಿರಾಂಕಗಳ ಸಮೂಹದ ವಕ್ರರೇಖೆಗಳ ಸಮೂಹವಾಗಿದೆ ದತ್ತ ಸಮೂಹ ವಕ್ರರೇಖೆಗಳಿಂದ ಈ ಅವಕಲನ ಸಮೀಕರಣಗಳ ರಚನೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಮುಖ್ಯವಾಗಿ ಈ ಮುಂಬರುವ ಉಪನ್ಯಾಸಗಳಲ್ಲಿ ಈ ದತ್ತ ಅವಕಲನ ಸಮೀಕರಣದಿಂದ ಇದನ್ನು ಹೇಗೆ ಕಂಡುಹಿಡಿಯುವುದು ಮತ್ತು ಈ ವಕ್ರರೇಖೆಯ ಸಮೂಹಗಳನ್ನು ಹೇಗೆ ಪಡೆಯುವುದು ಎಂದು ನೀವು ನೋಡುತ್ತೀರಿ ನಾವು ಸಾಮಾನ್ಯ ಮತ್ತು ನಿಶ್ಚಿತ ಪರಿಹಾರವೆ೦ಬ ಇತರ ಪರಿಕಲ್ಪನೆಯನ್ನು ಹೊಂದಿದ್ದೇವೆ ಇದು n ನೇ ದರ್ಜೆಯ ಅವಕಲನ ಸಮೀಕರಣವಾಗಿರಲಿ ಇಲ್ಲಿ ನಾವು ಈ n ನೇ ದರ್ಜೆಯ ನಿಷ್ಪನ್ನ ಮತ್ತು ಇತರ ಕೆಳಗಿನ ದರ್ಜೆಯ ನಿಷ್ಪನ್ನಗಳನ್ನು ಸಹ ಹೊಂದಿದ್ದೇವೆ ಈ ಅವಲಂಬಿತ ಚರ x ಮತ್ತು y ಸಂಬಂಧದ ಅರ್ಥವು n ನೇ ದರ್ಜೆಯ ಅವಕಲನ ಸಮೀಕರಣವಾಗಿದೆ ಸಾಮಾನ್ಯ ಪರಿಹಾರವೆಂದು ನಾವು ಏನನ್ನು ಕರೆಯುತ್ತೇವೆ ಇದು n ಸ್ವತಂತ್ರ ಅನಿಯಂತ್ರಿತ ಸ್ಥಿರಾಂಕಗಳನ್ನು ಒಳಗೊಂಡಿರುವ ಪರಿಹಾರವಾಗಿದೆ ಹಿಂದಿನ ಪುಟದಲ್ಲಿ ನಾವು ಎರಡು ಅನಿಯಂತ್ರಿತ ಸ್ಥಿರಾಂಕಗಳ ಕುಟುಂಬದ ವಕ್ರರೇಖೆಗಳೊಂದಿಗೆ ಪ್ರಾರಂಭಿಸಿದ್ದೇವೆ ಎಂದು ಗಮನಿಸಿರಬಹುದು ತದನಂತರ ಅನುಗುಣವಾದ ಅವಕಲನ ಸಮೀಕರಣವು ಎರಡನೇ ದರ್ಜೆಯ ಅವಕಲನ ಸಮೀಕರಣವಾಗಿತ್ತು ಅಥವಾ ಇನ್ನೊಂದು ಮಾರ್ಗವೆಂದರೆ ನಾವು ಎರಡನೇ ದರ್ಜೆಯ ಅವಕಲನ ಸಮೀಕರಣವನ್ನು ಹೊಂದಿರುವಾಗ ಮತ್ತು ಈ ಸಮೀಕರಣದ ಪರಿಹಾರವನ್ನು ಅಥವಾ ಈ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ನಾವು ಕಂಡುಕೊಂಡಾಗ ಅದರ ಪರಿಹಾರದಲ್ಲಿ ಎರಡು ಅನಿಯಂತ್ರಿತ ಸ್ಥಿರಾಂಕಗಳನ್ನು ನೀವು ಪಡೆಯುತ್ತೀರಿ n ಸ್ವತಂತ್ರ ಅನಿಯಂತ್ರಿತ ಸ್ಥಿರಾಂಕವನ್ನು ಹೊಂದಿರುವ ಪರಿಹಾರವೇ ಸಾಮಾನ್ಯ ಪರಿಹಾರದ ವ್ಯಾಖ್ಯಾನವಾಗಿದೆ ದತ್ತ ಅವಕಲನ ಸಮೀಕರಣದ ಯಾವುದೇ ಪರಿಹಾರ ಮತ್ತು ಅಂತಹ n ನೇ ಕ್ರಮಾಂಕದ ಸಾಮಾನ್ಯ ಅವಕಲನ ಸಮೀಕರಣಕ್ಕೆ ಅನುಗುಣವಾಗಿ n ಸ್ವತಂತ್ರ ಅನಿಯಂತ್ರಿತ ಸ್ಥಿರಾಂಕಗಳನ್ನು ಹೊಂದಿದ್ದರೆ ನಾವು ಈ ಪರಿಹಾರವನ್ನು ಸಾಮಾನ್ಯ ಪರಿಹಾರ ಎಂದು ಕರೆಯುತ್ತೇವೆ ಮುಂದೆ ನಾವು ನಿಶ್ಚಿತ ಪರಿಹಾರದ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ಸಹಗುಣಾಂಕಗಳಿಗೆ ಕೆಲವು ಮೌಲ್ಯಗಳನ್ನು ನೀಡುವುದರಿಂದ ಅದು ಇತರ ಪೂರಕ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಅವಕಲನ ಸಮೀಕರಣದ ಜೊತೆಗೆ ನೀಡಬಹುದು ಇತರ ಮಾಹಿತಿಯ ಆಧಾರದ ಮೇಲೆ ನಾವು ಈ ಸಹಗುಣಾಂಕಗಳನ್ನು ಮೌಲ್ಯಮಾಪನ ಮಾಡಬಹುದು ಏಕೆಂದರೆ ಇದು ಸಾಮಾನ್ಯ ಪರಿಹಾರವಾಗಿದೆ ಇದು ಏನೂ ಅಲ್ಲ ಈ n ಅನಿಯಂತ್ರಿತ ಸ್ಥಿರಾಂಕದ ವಕ್ರರೇಖೆಗಳ ಸಮೂಹ ಆದರೆ ನಿಶ್ಚಿತ ಪರಿಹಾರವನ್ನು ಹೊಂದಿರುವುದು ನಿಶ್ಚಿತ ವಕ್ರರೇಖೆ ಎಂದರ್ಥ ಆದ್ದರಿಂದ ಅವಕಲನ ಸಮೀಕರಣದೊಂದಿಗೆ ಕೆಲವು ಇತರ ಪೂರಕ ಷರತ್ತುಗಳನ್ನು ಪೂರೈಸಿದಾಗ ಮಾತ್ರ ಅದು ಸಾಧ್ಯ ತದನಂತರ ಈ ಪೂರಕ ಪರಿಸ್ಥಿತಿಗಳೊಂದಿಗೆ ಅವಕಲನ ಸಮೀಕರಣವು ನಿಶ್ಚಿತ ಪರಿಹಾರಗಳನ್ನು ನೀಡುತ್ತದೆ ಆದ್ದರಿಂದ ಇಲ್ಲಿ ನಿಶ್ಚಿತ ಪರಿಹಾರ ಎಂದರೆ ಒಂದು ಅಥವಾ ಹೆಚ್ಚಿನ ಸ್ವತಂತ್ರ ಸ್ಥಿರಾಂಕಗಳಿಗೆ ನಿಶ್ಚಿತ ಮೌಲ್ಯಗಳನ್ನು ನೀಡುವ ಪರಿಹಾರ ಸಾಮಾನ್ಯವಾಗಿ ಭೌತಿಕ ಮಾದರಿಯಿಂದ ಇದನ್ನು ಮಾಡಲಾಗಿದ್ದು ಸಮಸ್ಯೆಯ ಭೌತಶಾಸ್ತ್ರದ ಆಧಾರದ ಮೇಲೆ ಕೆಲವು ಹೆಚ್ಚುವರಿ ಷರತ್ತುಗಳನ್ನು ನೀಡಲಾಗುತ್ತದೆ ಮತ್ತು ನಂತರ ನಾವು ಈ ಸ್ಥಿರಾಂಕಗಳಲ್ಲಿ ಕೆಲವು ಅಥವಾ ಎಲ್ಲವನ್ನು ಲೆಕ್ಕಾಚಾರ ಮಾಡಬಹುದು ಮತ್ತು ಇಲ್ಲಿ ಪರಿಹಾರವು ಈಗ ಯಾವುದೇ ಸ್ವತಂತ್ರ ಅನಿಯಂತ್ರಿತ ಸ್ಥಿರಾಂಕಗಳನ್ನು ಹೊಂದಿಲ್ಲ ನಿಶ್ಚಿತ ಪರಿಹಾರದಲ್ಲಿ ಅವಕಲನ ಸಮೀಕರಣದ ಪರಿಹಾರದ ಅನಿಯಂತ್ರಿತ ಸ್ಥಿರಾಂಕಗಳ ಸಂಖ್ಯೆಯು ಅವಕಲನ ಸಮೀಕರಣದ ದರ್ಜೆಯನ್ನು ಅವಲಂಬಿಸಿರುತ್ತದೆ ಎಂದು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಮತ್ತು ಅದರಲ್ಲಿ ನಾವು ಉದಾಹರಣೆಗಳ ಮೂಲಕ ನೋಡಿದ್ದೇವೆ ಏನೆಂದರೆ n ನೇ ದರ್ಜೆಯ ಸಾಮಾನ್ಯ ಪರಿಹಾರವು n ಅನಿಯಂತ್ರಿತ ಸ್ಥಿರಾಂಕಗಳನ್ನು ಹೊಂದಿರುತ್ತದೆ ನಾವು ಒಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ ನಾವು ಉದಾಹರಣೆಗೆ ಈ ಅವಕಲನ ಸಮೀಕರಣವನ್ನು ಹೊಂದಿದ್ದೇವೆ ಇದು ಸಾಮಾನ್ಯ ಪರಿಹಾರವಾಗಿದೆ ನಾವು ತಂತ್ರಗಳನ್ನು ಕಂಡುಹಿಡಿಯುತ್ತಿಲ್ಲ ಅಥವಾ ಪರಿಹಾರವನ್ನು ಕಂಡುಹಿಡಿಯಲು ಯಾವುದೇ ತಂತ್ರಗಳನ್ನು ಬಳಸುತ್ತಿಲ್ಲ ಅದನ್ನು ಮುಂದಿನ ಉಪನ್ಯಾಸದಲ್ಲಿ ಚರ್ಚಿಸಲಾಗುವುದು ಇಲ್ಲಿ ನಾವು ಕೇವಲ ವ್ಯಾಖ್ಯಾನಗಳನ್ನು ಒದಗಿಸುತ್ತಿದ್ದೇವೆ ಇದು ಈ ಅವಕಲನ ಸಮೀಕರಣವನ್ನು ಪೂರೈಸುವ ಪರಿಹಾರವಾಗಿದೆ ಉದಾಹರಣೆಗೆ ನೀವು ಈ ಅನ್ನು ಇಲ್ಲಿಗೆ ಪಡೆದರೆ ಅದು ಎರಡು ಪಟ್ಟು x ಮೈನಸ್ c ಆಗಿರುತ್ತದೆ ಮತ್ತು ನಾವು ಈಗ ಈ ಅವಕಲನ ಸಮೀಕರಣದಲ್ಲಿ ಆದೇಶಿಸಿದರೆ ಏನಾಗಬಹುದು ಎರಡು ಬಾರಿ ಈ ಮತ್ತು ಮೈನಸ್ ಈ ನಾಲ್ಕು ಪಟ್ಟು ಈ ಮತ್ತು ಇಲ್ಲಿ ನಾವು ಅನ್ನು ಹೊಂದಿದ್ದೇವೆ ಅವುಗಳು ಅನ್ನು ಸಹ ಹೊಂದಿವೆ ಇದು ರದ್ದುಗೊಳ್ಳುತ್ತದೆ ಮತ್ತು ನಾವು ಏನನ್ನು ಗಮನಿಸುತ್ತೇವೆ ಎಂದರೆ ಪರಿಹಾರವು ಈ ಅವಕಲನ ಸಮೀಕರಣವನ್ನು ಪೂರೈಸುತ್ತದೆ ಮತ್ತು ಆದ್ದರಿಂದ ಇದು ಒಂದು ಪರಿಹಾರವಾಗಿದೆ ಹಾಗೂ ಇದು ಒಂದು ಅನಿಯಂತ್ರಿತ ಸ್ಥಿರಾಂಕದಲ್ಲಿ c ಅನ್ನು ಹೊಂದಿರುತ್ತದೆ c ಯ ಯಾವುದೇ ಮೌಲ್ಯಕ್ಕೆ ಇದು ನಾವು ಗಮನಿಸಿದ ಅವಕಲನ ಸಮೀಕರಣವನ್ನು ಪೂರೈಸುತ್ತದೆ ಆದ್ದರಿಂದ c ಅನಿಯಂತ್ರಿತ ಸ್ಥಿರಾಂಕವಾಗಿರುತ್ತದೆ ಮತ್ತು ಇಲ್ಲಿ ದರ್ಜೆಯು 1 ಆಗಿತ್ತು ಈ ಅವಕಲನ ಸಮೀಕರಣದ ದರ್ಜೆಯು 1 ಆಗಿತ್ತು ಮತ್ತು ಪರಿಹಾರದಲ್ಲಿ ನಾವು 1 ಅನಿಯಂತ್ರಿತ ಸ್ಥಿರಾಂಕವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇದನ್ನು ಸಾಮಾನ್ಯ ಪರಿಹಾರವೆಂದು ಕರೆಯುತ್ತಿದ್ದೇವೆ ನಿಶ್ಚಿತ ಪರಿಹಾರ ನಾವು ಈ c ಗೆ ಯಾವುದೇ ಮೌಲ್ಯವನ್ನು ನಿಗದಿಪಡಿಸಿದರೆ ನಾವು ಅದನ್ನು ನೇರವಾಗಿ ಸಹ ನಿಯೋಜಿಸಬಹುದು ಏಕೆಂದರೆ c ಯ ಯಾವುದೇ ಮೌಲ್ಯವು ಪರಿಹಾರವನ್ನು ಹೊಂದಿರುತ್ತದೆ ಉದಾಹರಣೆಗೆ ನಾನು ಅದನ್ನು ಎಂದು ಕರೆದರೆ ಆದ್ದರಿಂದ ಈ c 0 ಅನ್ನು ಹೊಂದಿಸುವ ಮೂಲಕ ಇದು ಈ ಅವಕಲನ ಸಮೀಕರಣದ ಪರಿಹಾರವಾಗಿದೆ ಆದರೆ ಈಗ ಇದು ಒಂದು ನಿಶ್ಚಿತ ಪರಿಹಾರವಾಗಿದೆ ಇದು ಸ್ಥಿರ ಪ್ಯಾರಾಬೋಲಾ ಎಂದು ಹೇಳೋಣ ಆದರೆ ಇಲ್ಲಿ ಪ್ಯಾರಾಬೋಲಾ ಈ ಅನಿಯಂತ್ರಿತ ಸ್ಥಿರಾಂಕವನ್ನು ಅವಲಂಬಿಸಿರುತ್ತದೆ ಇದು ಪ್ಯಾರಾಬೋಲಾಗಳ ಸಮೂಹವಾಗಿತ್ತು ಆದರೆ ಈಗ ನಾವು ಈ ಸಮೂಹದಿಂದ ನಿಶ್ಚಿತ ವಕ್ರರೇಖೆಯನ್ನು ಹೊಂದಿದ್ದೇವೆ ನಾವು ಇದನ್ನು ನಿಶ್ಚಿತ ಪರಿಹಾರ ಅಥವಾ ಸಾಮಾನ್ಯ ಪರಿಹಾರ ಎಂದು ಕರೆಯುತ್ತೇವೆಯೇ ಇದು ಸಾಮಾನ್ಯ ಪರಿಹಾರವಾಗಿತ್ತು ಆದ್ದರಿಂದ ಎರಡೂ ಪರಿಹಾರಗಳನ್ನು ಹೊಂದಿವೆ ಆದರೆ ಒಂದು ಸಾಮಾನ್ಯ ಪರಿಹಾರವಾಗಿದೆ ಇನ್ನೊಂದು ನಿಶ್ಚಿತ ಪರಿಹಾರ ಅಥವಾ ಒಂದು ಅನಿಯಂತ್ರಿತ ಸ್ಥಿರಾಂಕದ ವಕ್ರರೇಖೆಗಳ ಈ ಕುಟುಂಬದಿಂದ ನಿಶ್ಚಿತ ವಕ್ರರೇಖೆ ಇದು ಉದಾಹರಣೆ ಸಂಖ್ಯೆ 2 ಆಗಿದೆ ಇಲ್ಲಿ ನಾವು ಈ ಎಂದು ಪರಿಗಣಿಸುತ್ತೇವೆ ನಾವು ತಂತ್ರಗಳನ್ನು ನಂತರ ಚರ್ಚಿಸೋಣ ಆದ್ದರಿಂದ ಈ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರ ಇದು ಇಲ್ಲಿ ನಾವು ಈ ಒಂದು ಅನಿಯಂತ್ರಿತ ಸ್ಥಿರಾಂಕದ ಸಮೂಹವನ್ನು ಹೊಂದಿದ್ದೇವೆ ಈ ಸಮೀಕರಣದ ಏಕೈಕ ಅನಿಯಂತ್ರಿತ ಸ್ಥಿರಾಂಕ c ಆಗಿದೆ ಆದ್ದರಿಂದ ಇದು ವಕ್ರರೇಖೆಗಳ ಒಂದು ಅನಿಯಂತ್ರಿತ ಸ್ಥಿರಾಂಕದ ಸಮೂಹವಾಗಿದೆ ಮತ್ತು ನಾವು ಅದನ್ನು ಸುಲಭವಾಗಿ ಪರಿಶೀಲಿಸಬಹುದು ಹಾಗೂ ಇದು ಈ c ಯ ಯಾವುದೇ ಮೌಲ್ಯಕ್ಕೆ ಅವಕಲನ ಸಮೀಕರಣವನ್ನು ಪೂರೈಸುತ್ತದೆ ಆದ್ದರಿಂದ ಇದು ಸಾಮಾನ್ಯ ಪರಿಹಾರವಾಗಿದೆ ಏಕೆಂದರೆ ದತ್ತ ಅವಕಲನ ಸಮೀಕರಣವು ಮೊದಲ ದರ್ಜೆಯ ಅವಕಲನ ಸಮೀಕರಣವಾಗಿದೆ ಮತ್ತು ನಾವು ಒಂದು ಅನಿಯಂತ್ರಿತ ಸ್ಥಿರಾಂಕವನ್ನು ಹೊಂದಿರುವ ಪರಿಹಾರವನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ನಾವು ಇದನ್ನು ಸಾಮಾನ್ಯ ಪರಿಹಾರವೆಂದು ಕರೆಯುತ್ತೇವೆ ಆದರೆ ಈ ಸ್ಥಿರಾಂಕಕ್ಕೆ ನಾವು ಯಾವುದೇ ನಿರ್ದಿಷ್ಟ ಮೌಲ್ಯವನ್ನು ನೀಡಿದರೆ ನಾವು ಮೂಲತಃ ಈ ಸಮೂಹದ ಒಂದು ಅಂಶವನ್ನು ಅಥವಾ ಈ ಸಮೂಹದಿಂದ ಒಂದು ವಕ್ರರೇಖೆಯನ್ನು ಆರಿಸುತ್ತಿದ್ದೇವೆ ಆದ್ದರಿಂದ ಅದನ್ನು ನಿಶ್ಚಿತ ಪರಿಹಾರ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಈ ಸಂದರ್ಭದಲ್ಲಿ ನಾವು ಇದನ್ನು c 1 ತೆಗೆದುಕೊಂಡರೆ ಇಲ್ಲಿ ನಾವು c 1 ಅನ್ನು ತೆಗೆದುಕೊಳ್ಳುತ್ತೇವೆ ನಾವು c ಅನ್ನು 1 ಕ್ಕೆ ಸಮನಾಗಿರಿಸಿದ್ದೇವೆ ಮತ್ತು ಆ ಸಂದರ್ಭದಲ್ಲಿ ಈ ಇದು ಅವಕಲನ ಸಮೀಕರಣವನ್ನು ಸಹ ಪೂರೈಸುತ್ತದೆ ಮತ್ತು ಇಲ್ಲಿ y 1 ಆಗಿರುತ್ತದೆ ಮತ್ತು ಈ x ಅನ್ನು ವ್ಯವಕಲನಮಾಡುತ್ತದೆ ಮತ್ತು ಮತ್ತೆ y ಎಂದರೆ 1 ರ ವರ್ಗ ಅದು 1 ಕ್ಕೆ ಸಮವಾಗಿರುತ್ತದೆ ಸಮೀಕರಣದ ಎಡಭಾಗ ನೋಡಿ ಈ x ರದ್ದಾಗುತ್ತದೆ ಆದ್ದರಿಂದ 1 ಈ 1 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಸ್ವಾಭಾವಿಕವಾಗಿ ಅವಕಲನ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಏಕೆಂದರೆ ಯಾವುದೇ c ಗೆ ಇದು ಅವಕಲನ ಸಮೀಕರಣವನ್ನು ಪೂರೈಸುತ್ತದೆ ಆದರೆ ಈಗ ಈ ಅದು ಒಂದು ವಕ್ರರೇಖೆಯಾಗಿದೆ ಇದು ಈ ಕುಟುಂಬಗಳ ರೇಖೆಗಳಿಂದ ಸರಳ ರೇಖೆಯಾಗಿದೆ ನಾವು ಇದನ್ನು ನಿಶ್ಚಿತ ಪರಿಹಾರವಾಗಿ ಪಡೆದುಕೊಂಡಿದ್ದೇವೆ ಆದ್ದರಿಂದ ಇದು ಸಾಮಾನ್ಯ ಪರಿಹಾರವಲ್ಲ ಇದು ದತ್ತ ಅವಕಲನ ಸಮೀಕರಣದ ನಿಶ್ಚಿತ ಪರಿಹಾರವಾಗಿದೆ ಪರಿಹಾರವನ್ನು ವ್ಯಾಖ್ಯಾನಿಸಲು ಮತ್ತೊಂದು ಪರಿಭಾಷೆ ಇದೆ ಇದನ್ನು ವ್ಯಕ್ತಫಲನ ಪರಿಹಾರ ಅಥವಾ ಸೂಚಿತ ಪರಿಹಾರ ಎಂದು ಕರೆಯುತ್ತೇವೆ ಇಲ್ಲಿ ವ್ಯಕ್ತಫಲನ ಪರಿಹಾರವೆಂದರೆ ಪರಿಹಾರವನ್ನು ಈ ರೂಪದಲ್ಲಿ ನೀಡಿದಾಗ ಅಂದರೆ y ಎಂಬ ಅವಲಂಬಿತ ಚರವನ್ನು ಬಲಗೈ ಭಾಗದಲ್ಲಿ ನೀಡಿದಾಗ ಎಲ್ಲವೂ ಸ್ವತಂತ್ರ ಚರಗಳಾಗಿರುತ್ತದೆ ಆದ್ದರಿಂದ y ಮತ್ತು x ನ ಯಾವುದೇ ಸೂಚಿತ ಸಂಬಂಧವನ್ನು ನೀಡಲಾಗುವುದಿಲ್ಲ ಆದರೆ ಇದನ್ನು ನಾವು x ನ ಪರಿಭಾಷೆಯಲ್ಲಿ y ನ ವ್ಯಕ್ತಫಲನ ಸಂಬಂಧ ಎಂದು ಕರೆಯುತ್ತೇವೆ y ಅನ್ನು x ನ ಪರಿಭಾಷೆಯಲ್ಲಿ ನೀಡಲಾಗಿದೆ ಮತ್ತು ಬೇರೆ ಯಾವುದೇ ಸೂಚಿತ ಸಂಬಂಧವಿಲ್ಲ ಆದ್ದರಿಂದ ಇದನ್ನು ವ್ಯಕ್ತಫಲನ ಪರಿಹಾರ ಎಂದು ಕರೆಯಲಾಗುತ್ತದೆ ನಾವು ನಮ್ಮ ಅವಕಲನ ಸಮೀಕರಣದಿಂದ ಹೊರಬಂದರೆ ಈ ರೂಪದಲ್ಲಿನ ಪರಿಹಾರ ಅಂದರೆ y x ನ ಉತ್ಪನ್ನಕ್ಕೆ ಸಮಾನವಾಗಿರುತ್ತದೆ ಮತ್ತು ಸೂಚಿತ ಪರಿಹಾರದ ಸಂದರ್ಭದಲ್ಲಿ ನಾವು x ಮತ್ತು y ನ ಈ ಸಂಬಂಧವನ್ನು ಪಡೆಯುತ್ತೇವೆ ಇಲ್ಲಿ ದತ್ತ ಅವಕಲನ ಸಮೀಕರಣವನ್ನು ಪೂರೈಸುವ ಸಂಬಂಧ ಆದ್ದರಿಂದ ಇದನ್ನು ಸೂಚಿತ ಪರಿಹಾರ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ನಾವು ಈ ಅವಕಲನ ಸಮೀಕರಣವನ್ನು ತೆಗೆದುಕೊಂಡರೆ ಇದು ಎರಡನೇ ದರ್ಜೆಯ ಅವಕಲನ ಸಮೀಕರಣ ಮತ್ತು ನಾವು ಆದೇಶಿಸುವುದುದರಿಂದ ಇದನ್ನು ಗಮನಿಸಬಹುದು ವಾಸ್ತವವಾಗಿ ಈ ಸಮಯದಲ್ಲಿ ನಾವು ಈಗ ಪರಿಹಾರ ತಂತ್ರಗಳನ್ನು ಚರ್ಚಿಸುವುದರಿಂದ ಪರಿಹಾರದ ಅಗತ್ಯವಿದೆ ಏಕೆಂದರೆ ಇದು ಕೊಟ್ಟಿರುವ ಅವಕಲನ ಸಮೀಕರಣವನ್ನು ಪೂರೈಸುತ್ತದೆ ನಾವು ಇಲ್ಲಿ ಗಮನಿಸುತ್ತೇವೆ ಅದು ವ್ಯಕ್ತಫಲನ ಪರಿಹಾರವಾಗಿದೆ ಏಕೆಂದರೆ ಈ y ಅನ್ನು ಬಲಭಾಗದಲ್ಲಿರುವ x ಗೆ ಅನುಗುಣವಾಗಿ ನೀಡಲಾಗಿದೆ X ನ ಉತ್ಪನ್ನ ಇಲ್ಲಿದೆ ಇದು ನಂತರ ವ್ಯಕ್ತಫಲನ ಪರಿಹಾರವಾಗಿದೆ ಅಲ್ಲಿ y ಅನ್ನು x ಗೆ ಅನುಗುಣವಾಗಿ ಹೇಳಲಾಗುತ್ತದೆ

ಮತ್ತು ಈಗ ಸೂಚಿತ ಪರಿಹಾರವನ್ನು ನೋಡೋಣ ಎಂಬುದು ಮೊದಲ ದರ್ಜೆಯ ಅವಕಲನ ಸಮೀಕರಣಕ್ಕೆ ಉದಾಹರಣೆಯಾಗಿದೆ ಮತ್ತು ಈ ಸಂದರ್ಭದಲ್ಲಿ ಈ ಎಂದು ನಾವು ಗಮನಿಸುತ್ತೇವೆ ಇದು ಈ ಅವಕಲನ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಆದ್ದರಿಂದ ನೀವು ಅವಕಲನ ಸಮೀಕರಣವನ್ನು ಪೂರೈಸಿದರೆ ಅದು ಪರಿಹಾರವಾಗಿದೆ ಆದ್ದರಿಂದ ನಾವು ಇಲ್ಲಿ ಅವಕಲನವನ್ನು ಉಪಯೋಗಿಸಿದರೆ ನಮಗೆ 2 x ಪ್ಲಸ್ 6 y ಮತ್ತು 0 ಕ್ಕೆ ಸಮಾನವಾಗಿರುವ ಸಂಬಂಧವನ್ನು ಪಡೆಯುತ್ತೇವೆ ಇಲ್ಲಿಂದ ನಾವು ಇದನ್ನು 2 ರಿಂದ ಭಾಗಿಸುತ್ತೇವೆ ನಾವು ಇಲ್ಲಿ ಅನ್ನು ಪಡೆಯುತ್ತೇವೆ ಆದ್ದರಿಂದ ಸ್ವಾಭಾವಿಕವಾಗಿ ಇದು ಅವಕಲನ ಸಮೀಕರಣವನ್ನು ತೃಪ್ತಿಪಡಿಸುತ್ತಿದೆ ಆದರೆ ಇಲ್ಲಿ ಏನು ಭಿನ್ನವಾಗಿದೆ ಈಗ ಮೊದಲಿನಂತೆ ಇಲ್ಲಿ ಈ x y ನ ಉತ್ಪನ್ನವನ್ನು x ನ ಪರಿಭಾಷೆಯಲ್ಲಿ y ನ ವ್ಯಕ್ತಫಲನ ಸಂಬಂಧವಾಗಿ ನೀಡಲಾಗಿಲ್ಲ ಆದರೆ ಇದು x ಮತ್ತು y ಪರಿಭಾಷೆಯಲ್ಲಿ ನೀಡಲಾದ ಒಂದು ಸೂಚಿತ ಸಂಬಂಧವಾಗಿದೆ ಆದ್ದರಿಂದ ನಾವು ಅಂತಹ ಪರಿಹಾರವನ್ನು ಸೂಚಿತ ಪರಿಹಾರ ಎಂದು ಕರೆಯುತ್ತೇವೆ ಇದರೊಂದಿಗೆ ನಾವು ಪಠ್ಯದ ಮುಕ್ತಾಯಕ್ಕೆ ಬಂದಿದ್ದೇವೆ ನಾವು ದರ್ಜೆಯನ್ನು ಮತ್ತು ಅವಕಲನ ಸಮೀಕರಣದ ಮಟ್ಟವನ್ನು ಮತ್ತು ಕೆಲವು ವರ್ಗೀಕರಣವನ್ನು ವ್ಯಾಖ್ಯಾನಿಸಿದ್ದೇವೆ ಮುಖ್ಯವಾಗಿ ಇದನ್ನು ಆಧರಿಸಿ ಸಮೀಕರಣವು ರೇಖಾತ್ಮಕವಾಗಲಿ ಅಥವಾ ಇದು ರೇಖಾತ್ಮಕವಲ್ಲದ ಸಮೀಕರಣ ಎಂದು ನೋಡಿದ್ದೇವೆ ಈ ಉಪನ್ಯಾಸದಲ್ಲಿ n ಅನಿಯಂತ್ರಿತ ಸ್ಥಿರಾಂಕಗಳ ಸಮೂಹದ ವಕ್ರರೇಖೆಗಳಿಂದ ಅವಕಲನ ಸಮೀಕರಣವನ್ನು ಹೇಗೆ ರೂಪಿಸುವುದು ಎಂದು ನಾವು ನೋಡಿದ್ದೇವೆ ಅಲ್ಲಿ ನಾವು ಈ n ಅನಿಯಂತ್ರಿತ ಸ್ಥಿರಾಂಕಗಳ ಸಮೂಹವನ್ನು ಸಹಜವಾಗಿ n ಬಾರಿ ಅವಕಲಿಸಬೇಕು ಮತ್ತು ನಂತರ n 1 ಸಮೀಕರಣಗಳ ಗುಂಪನ್ನು ಕಂಡುಹಿಡಿಯಲು ನಾವು ಈ ಅನಿಯಂತ್ರಿತ ಸ್ಥಿರಾಂಕಗಳನ್ನು ತೆಗೆದುಹಾಕಬೇಕಾಗಿದೆ ತದನಂತರ ನಾವು ಅವಲಂಬಿತ ಚರಗಳು ಸ್ವತಂತ್ರ ಚರಗಳು ಮತ್ತು ಅವುಗಳ ನಿಷ್ಪನ್ನಗಳ ಸಂಬಂಧವನ್ನು ಪಡೆಯುತ್ತೇವೆ ಅದು ಅವಕಲನ ಸಮೀಕರಣವಾಗಿದೆ ಆದ್ದರಿಂದ ಮು೦ದಿನ ಉಪನ್ಯಾಸಗಳಲ್ಲಿ ಕೊಟ್ಟಿರುವ ಅವಕಲನ ಸಮೀಕರಣದ ಪರಿಹಾರವನ್ನು ಹೇಗೆ ಪಡೆಯುವುದು ಎಂದು ನಾವು ನೋಡುತ್ತೇವೆ ಪರಿಹಾರವನ್ನು ಕಂಡುಹಿಡಿಯುವುದು ಹೇಗೆ ವಕ್ರರೇಖೆಗಳ ಸಮೂಹವನ್ನು ಹೇಗೆ ಪಡೆಯುವುದು ವಕ್ರರೇಖೆಗಳ ನಿರ್ದಿಷ್ಟ ಸಮೂಹ ಅಥವಾ ವಕ್ರರೇಖೆಗಳ ಸಾಮಾನ್ಯ ಸಮೂಹ ಯಾವುದು ದತ್ತ ಅವಕಲನ ಸಮೀಕರಣದ ಪರಿಹಾರವಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ n ಅನಿಯಂತ್ರಿತ ಸ್ಥಿರಾಂಕಗಳನ್ನು ಒಳಗೊಂಡಿರುವ n ನೇ ದರ್ಜೆಯ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಸಹ ನಾವು ಇಲ್ಲಿ ಚರ್ಚಿಸಿದ್ದೇವೆ ಆದ್ದರಿಂದ ಸಾಮಾನ್ಯ ಪರಿಹಾರವು ಎಂದರೆ ದತ್ತ ಅವಕಲನ ಸಮೀಕರಣವನ್ನು ಪೂರೈಸುವ ವಕ್ರರೇಖೆಗಳ n ಅನಿಯಂತ್ರಿತ ಸ್ಥಿರಾಂಕಗಳ ಸಮೂಹ ಮತ್ತು ಉಪನ್ಯಾಸಗಳನ್ನು ಸಿದ್ಧಪಡಿಸಲು ನಾವು ಬಳಸಿದ ಉಲ್ಲೇಖಗಳು ಇವು ನಿಮ್ಮ ಗಮನಕ್ಕೆ ಧನ್ಯವಾದಗಳು